ಇಲ್ಲಿಯವರೆಗೆ ನಾವು ಫೇಸ್ಬುಕ್ ಮತ್ತು ಟ್ವಿಟರ್ ನಂತಹ ವಿವಿಧ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ಗಳ ಬಗ್ಗೆ ತಿಳಿದಿದ್ದೇವೆ ಈ ಟ್ಯುಟೋರಿಯಲ್ ನಲ್ಲಿ ನೋಡ್ ಗಳು ಮತ್ತು ಅಂಚುಗಳನ್ನು ಒಳಗೊಂಡಿರುವ ರೇಖಾ ನಕ್ಷೆ ಸ್ವರೂಪದಲ್ಲಿ ಸಾಮಾಜಿಕ ಮಾಧ್ಯಮ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಹೇಗೆ ಪ್ರತಿನಿಧಿಸುವುದು ಎಂಬುದನ್ನು ನಾವು ಕಲಿಯೋಣ ನಾವು ಸಾಮಾಜಿಕ ನೆಟ್ವರ್ಕ್ ವಿಶ್ಲೇಷಣೆಯ ಮೂಲಭೂತ ಅಂಶಗಳನ್ನು ಸಹ ಕಲಿಯಲಿದ್ದೇವೆ ಇದು ನನ್ನ ಟ್ವಿಟರ್ ಅನುಯಾಯಿಗಳ ನೆಟ್ವರ್ಕ್ ರೇಖಾ ನಕ್ಷೆಗೆ ಉದಾಹರಣೆಯಾಗಿದೆ ನೋಡ್ ಗಳು ನನ್ನ ಅನುಯಾಯಿಗಳು ಮತ್ತು ಒಂದು ಅಂಚು ನೋಡ್ ಇತರ ನೋಡ್ ಅನ್ನು ಅನುಸರಿಸುತ್ತಿದೆ ಎಂದು ಸೂಚಿಸುತ್ತದೆ ರೇಖಾ ನಕ್ಷೆ ಎನ್ನುವುದು ಅ೦ಕಿ ಸ೦ಖ್ಯೆ ಮಾಹಿತಿ ರಚನೆಯಾಗಿದ್ದು ಅದು ಸೀಮಿತವಾದ ನೋಡ್ ಗಳು ಮತ್ತು ಅಂಚುಗಳನ್ನು ಒಳಗೊಂಡಿರುತ್ತದೆ ನೋಡ್ ಗಳು ಬಳಕೆದಾರರು ಪುಟಗಳು ಅಥವಾ ಗುಂಪುಗಳಂತಹ ಸಾಮಾಜಿಕ ನೆಟ್ವರ್ಕ್ ನ ಘಟಕಗಳನ್ನು ಪ್ರತಿನಿಧಿಸುತ್ತವೆ ಅಂಚುಗಳು ವಿವಿಧ ನೋಡ್ ಗಳ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತವೆ ಉದಾಹರಣೆಗೆ ಬಳಕೆದಾರರಿಂದ ಎ ನಿಂದ ಬಳಕೆದಾರ ಬಿ ಗೆ ನಿರ್ದೇಶಿಸಲಾದ ಎ ಅಂಚು ಎಂದರೆ ಎ ಬಿ ಅನ್ನು ಅನುಸರಿಸುತ್ತದೆ ಅಥವಾ ಬಳಕೆದಾರ ಎ ಮತ್ತು ಪುಟದ ನಡುವಿನ ಅಂಚು ಬಳಕೆದಾರರು ನಿರ್ದಿಷ್ಟ ಪುಟವನ್ನು ಇಷ್ಟಪಡುತ್ತಾರೆ ಎಂದು ಅರ್ಥೈಸಬಹುದು ಆದಾಗ್ಯೂ ಅಂತಹ ನೋಡ್ ಅಂಚು ವ್ಯವಸ್ಥೆ ಅನ್ನು ಗಣಕಯಂತ್ರ ಹೇಗೆ ಅರ್ಥಮಾಡಿಕೊಳ್ಳುತ್ತದೆ ನೋಡ್ ಅಂಚು ರೇಖಾ ನಕ್ಷೆ ಅನ್ನು ಪ್ರತಿನಿಧಿಸಲು ವಿವಿಧ ಮಾರ್ಗಗಳಿವೆ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಕೆಲವು ವಿಧಾನಗಳೆಂದರೆ ಅಡ್ಜಸ್ನ್ಸಿ ಮ್ಯಾಟ್ರಿಕ್ಸ್ ಗ್ರಾಫ್ ಎಂಎಲ್ ಫಾರ್ಮ್ಯಾಟ್ ಮತ್ತು ಸಿ ಎಸ್ ವಿ ಫೈಲ್ ಗಳು ಅವು ಏನೆಂದು ನೋಡೋಣ ಅಡ್ಜಸ್ನ್ಸಿ ಮ್ಯಾಟ್ರಿಕ್ಸ್ ಎರಡು ಆಯಾಮದ ಚದರ ಮ್ಯಾಟ್ರಿಕ್ಸ್ ಆಗಿದ್ದು ಅದರ ಗಾತ್ರವು ರೇಖಾ ನಕ್ಷೆನಲ್ಲಿನ ನೋಡ್ ಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ರೇಖಾ ನಕ್ಷೆ ಆರು ನೋಡ್ ಗಳನ್ನು ಹೊಂದಿರುವುದರಿಂದ ಅನುಗುಣವಾದ ಅಡ್ಜಸ್ನ್ಸಿ ಮ್ಯಾಟ್ರಿಕ್ಸ್ ನ ಗಾತ್ರವು ಆರು x ಆರು ಆಗಿರುತ್ತದೆ ಇದು ಐಟಿಎಚ್ ಸಾಲಿನ ಛೇದಕದಲ್ಲಿದೆ ಮತ್ತು ಜೆಟಿಎಚ್ ಲಂಬ ಒಂದು ಆಗಿರುತ್ತದೆ ನೋಡ್ ಗಳು ಐ ಮತ್ತು ನೋಡ್ ಜೆ ನಡುವೆ ಒಂದು ಅಂಚು ಅಸ್ತಿತ್ವದಲ್ಲಿದ್ದರೆ ಇಲ್ಲದಿದ್ದರೆ ಶೂನ್ಯ ಈ ಉದಾಹರಣೆಯಲ್ಲಿ ನೋಡ್ ಒಂದರಿಂದ ನೋಡ್ ಎರಡು ಮತ್ತು ಮೂರರವರೆಗೆ ಒಂದು ಅಂಚು ಇರುತ್ತದೆ ಆದ್ದರಿಂದ ಮೊದಲ ಸಾಲು ಮತ್ತು ಎರಡನೇ ಲಂಬದ ಛೇದಕದಲ್ಲಿರುವ ಕೋಶವು ಒಂದನ್ನು ಪಡೆಯುತ್ತದೆ ಅಂತೆಯೇ ಮೊದಲ ಸಾಲು ಮತ್ತು ಮೂರನೇ ಲಂಬದ ಛೇದಕದಲ್ಲಿರುವ ಕೋಶವು ಸಹ ಒಂದನ್ನು ಪಡೆಯುತ್ತದೆ ಆದಾಗ್ಯೂ ನೋಡ್ ಒಂದು ಮತ್ತು ನೋಡ್ ನಾಲ್ಕರ ನಡುವೆ ಯಾವುದೇ ಅಂಚು ಇಲ್ಲ ಆದ್ದರಿಂದ ಮೊದಲ ಸಾಲು ಮತ್ತು ನಾಲ್ಕನೇ ಲಂಬದ ಛೇದಕದಲ್ಲಿರುವ ಕೋಶವು ಶೂನ್ಯವಾಗಿ ಉಳಿಯುತ್ತದೆ ಅಡ್ಜಸ್ನ್ಸಿ ಮ್ಯಾಟ್ರಿಕ್ಸ್ ನ ಉಳಿದ ಭಾಗವನ್ನು ಸಹ ಇದೇ ರೀತಿಯಲ್ಲಿ ತುಂಬಿಸಲಾಗುತ್ತದೆ ಯಾವುದೇ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಅ೦ಕಿ ಸ೦ಖ್ಯೆ ಮಾಹಿತಿ ರಚನೆಯನ್ನು ಬಳಸಿಕೊಂಡು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸಲು ತುಂಬಾ ಸುಲಭವಾಗಿದೆ ಆದಾಗ್ಯೂ ಇನ್ಪುಟ್ ಗ್ರಾಫ್ ಹೆಚ್ಚಿನ ಸಂಖ್ಯೆಯ ನೋಡ್ ಗಳು ಮತ್ತು ಕಡಿಮೆ ಅಂಚುಗಳನ್ನು ಹೊಂದಿದ್ದರೆ ಪರಿಣಾಮವಾಗಿ ಬರುವ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ತುಂಬಾ ವಿರಳ ಮತ್ತು ಜಾಗವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ರೇಖಾ ನಕ್ಷೆ ಗ್ರಾಫ್ ಎಂಎಲ್ ಫಾರ್ಮ್ಯಾಟ್ ಅನ್ನು ಪ್ರತಿನಿಧಿಸಲು ಇನ್ನೊಂದು ಮಾರ್ಗವನ್ನು ನೋಡೋಣ ಗ್ರಾಫ್ ಎಮ್ ಎಲ್ ರೇಖಾ ನಕ್ಷೆ ಗಳಿಗಾಗಿ ಎಕ್ಸ್ ಎಮ್ ಎಲ್ ಫೈಲ್ ಸ್ವರೂಪ ಆಗಿದೆ ಇದು ಒಂದು ರೇಖಾ ನಕ್ಷೆ ಅಂಶವನ್ನು ಹೊಂದಿರುವ ಎಕ್ಸ್ ಎಮ್ ಎಲ್ ಫೈಲ್ ಅನ್ನು ಒಳಗೊಂಡಿರುತ್ತದೆ ಅದರೊಳಗೆ ನೋಡ್ ಮತ್ತು ಅಂಚಿನ ಅಂಶಗಳ ಕ್ರಮವಿಲ್ಲದ ಅನುಕ್ರಮವಾಗಿದೆ ಪ್ರತಿಯೊಂದು ನೋಡ್ ಅಂಶವು ವಿಶಿಷ್ಟವಾದ ಐಡಿ ಗುಣಲಕ್ಷಣವನ್ನು ಹೊಂದಿರಬೇಕು ಮತ್ತು ಪ್ರತಿ ಅಂಚಿನ ಅಂಶವು ಎರಡು ನೋಡ್ ಗಳ ನಡುವಿನ ಅಂಚಿನ ಅಂತಿಮ ಬಿಂದುಗಳನ್ನು ಗುರುತಿಸುವ ಮೂಲ ಮತ್ತು ಗುರಿ ಗುಣಲಕ್ಷಣಗಳನ್ನು ಹೊಂದಿದೆ ಈ ಉದಾಹರಣೆಯಲ್ಲಿ ನಾವು ನೋಡ್ ಐಡಿ ಗಳು ಎನ್ ಶೂನ್ಯದಿಂದ ಎನ್ ಹತ್ತು ಇರುವ ಹನ್ನೊಂದು ನೋಡ್ ಗಳನ್ನು ಹೊಂದಿರುವ ರೇಖಾ ನಕ್ಷೆ ಅನ್ನು ಹೊಂದಿದ್ದೇವೆ ಮೊದಲ ಅಂಚಿನ ಅಂಶ ಎಂದರೆ ನೋಡ್ ಎನ್ ಶೂನ್ಯ ಮತ್ತು ಎನ್ ಎರಡರ ನಡುವೆ ಒಂದು ಅಂಚು ಇರುತ್ತದೆ ಈಗ ಗ್ರಾಫ್ ಎಮ್ ಎಲ್ ಫಾರ್ಮ್ಯಾಟ್ ದಲ್ಲಿ ನೆಟ್ವರ್ಕ್ ರೇಖಾ ನಕ್ಷೆ ಅನ್ನು ಅನುಸರಿಸಿ ನಿಮ್ಮ ಸ್ವಂತ ಟ್ವಿಟರ್ ಅನ್ನು ಹೇಗೆ ಸಂಗ್ರಹಿಸುವುದು ಎಂದು ನಾವು ಕಲಿತಿದ್ದೇವೆ ಟ್ವಿಟರ್ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಗ್ರಾಫ್ ಎಂಎಲ್ ಫಾರ್ಮ್ಯಾಟ್ ನಲ್ಲಿ ಪಡೆಯಲು ನಾವು ಟವೆಕಲ್ ಕಮಾಂಡ್ ಲೈನ್ ಟೂಲ್ ಅನ್ನು ಬಳಸುತ್ತೇವೆ ಟವೆಕಲ್ ಅನ್ನು ಬಳಸಿಕೊಂಡು ನಾವು ನಮ್ಮ ಅನುಯಾಯಿಗಳ ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಅದನ್ನು ಸ್ನೇಹಿತರು ಮತ್ತು ಸ್ನೇಹಿತರ ಮಾಹಿತಿ ಎಂದು ಕರೆಯಲಾಗುತ್ತದೆ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಈ ನಿರ್ದಿಷ್ಟ ಯು ಆರ್ ಎಲ್ ಗೆ ಹೋಗಿ ಮತ್ತು ನಮಗೆ ಟವೆಕಲ್ ನ ಕೋಡ್ ಅನ್ನು ಪಡೆದುಕೊಳ್ಳೋಣ ಕೋಡ್ ಅನ್ನು ಮಡಿಚೋಲೆನಲ್ಲಿ ಡೌನ್ಲೋಡ್ ಮಾಡಿ ಮತ್ತು ಅದನ್ನು ಅನ್ಜಿಪ್ ಮಾಡಿ ಅಥವಾ ಕೋಡ್ ಪಡೆಯಲು ಈ ಗಿಟ್ ರೆಪೋ ವನ್ನು ತದ್ರೂಪ ಮಾಡಿ ಈಗ ಟರ್ಮಿನಲ್ ಗೆ ಹೋಗಿ ಮತ್ತು ನೀವು ಕೋಡ್ ಅನ್ನು ಡೌನ್ಲೋಡ್ ಮಾಡಿದ ಸ್ಥಳಕ್ಕೆ ನ್ಯಾವಿಗೇಟ್ ಮಾಡಿ ನಾನು ಅದನ್ನು ಏನ್ ಪಿ ಟಿ ಇ ಎಲ್ ಟ್ಯುಟೋರಿಯಲ್ ಹೆಸರಿನ ಮಡಿಚೋಲೆಗೆ ಡೌನ್ಲೋಡ್ ಮಾಡಿದ್ದೇನೆ ಮತ್ತು ನಾನು ಅಲ್ಲಿಗೆ ಹೋಗುತ್ತೇನೆ ಈಗ ನಾವು ಮೊದಲ ಹಂತವಾಗಿ ಅ೦ಕಿ ಸ೦ಖ್ಯೆ ಮಾಹಿತಿವನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತೇವೆ ನಾವು ಟ್ವಿಟರ್ ಅಪ್ಲಿಕೇಶನ್ ಅನ್ನು ಅಧಿಕೃತಗೊಳಿಸಲು ಪ್ರೋಗ್ರಾಂ ಅನ್ನು ಪ್ರಾರಂಭಿಸುತ್ತೇವೆ ಪೈಥಾನ್ ಟವೆಕಲ್ ಇನ್ಇಟ್ ನಂತರ ಬಳಕೆದಾರರ ಹೆಸರಿನ ಕಮಾಂಡ್ ಚಲಾಯಿಸುತ್ತೇವೆ ಈ ಸಂದರ್ಭದಲ್ಲಿ ನಾನು ಪ್ರದರ್ಶನ ಉದ್ದೇಶಕ್ಕಾಗಿ ನಕಲಿ ಬಳಕೆದಾರ ಹೆಸರನ್ನು ಬಳಸುತ್ತಿದ್ದೇನೆ ಅಪ್ಲಿಕೇಶನ್ ಗಳು ಡಾಟ್ ಟ್ವಿಟರ್ ಡಾಟ್ ಕಾಮ್ ಗೆ ಹೋಗಲು ಪ್ರೋಗ್ರಾಂ ನಿಮ್ಮನ್ನು ಕೇಳುತ್ತದೆ ಮತ್ತು ಟ್ವಿಟರ್ ಅಪ್ಲಿಕೇಶನ್ ನ ಗ್ರಾಹಕ ಕೀಲಿಯನ್ನು ನಮೂದಿಸಿ ನಾವು ಬ್ರೌಸರ್ ಗೆ ಹಿಂತಿರುಗಿ ಮತ್ತು ಡಾಟ್ ಟ್ವಿಟರ್ ಡಾಟ್ ಕಾಮ್ ಅಪ್ಲಿಕೇಶನ್ ಗಳಿಗೆ ನ್ಯಾವಿಗೇಟ್ ಮಾಡೋಣ ಈಗ ನಾನು ಈಗಾಗಲೇ ಅಪ್ಲಿಕೇಶನ್ ಅನ್ನು ರಚಿಸಿದ್ದೇನೆ ನೀವು ಹಿಂದೆ ರಚಿಸಿದ ಅಪ್ಲಿಕೇಶನ್ ಅನ್ನು ಬಳಸಬಹುದು ಅಥವಾ ಹೊಸದನ್ನು ಬಳಸಬಹುದು ಕೀಲಿಗಳು ಮತ್ತು ಪ್ರವೇಶ ಟೋಕನ್ ಗೆ ಹೋಗಿ ಮತ್ತು ಗ್ರಾಹಕ ಕೀಲಿಯನ್ನು ಹಿಡಿದುಕೊಳ್ಳಿ ಆಗ ಅದು ಗ್ರಾಹಕರ ರಹಸ್ಯವನ್ನೂ ಕೇಳುತ್ತದೆ ಮುಂದೆ ಇದು ಪಿನ್ ಅನ್ನು ನಮೂದಿಸಲು ನಿಮ್ಮನ್ನು ಕೇಳುವ ಲಿಂಕ್ ಅನ್ನು ರಚಿಸುತ್ತದೆ ಆ ಯು ಆರ್ ಎಲ್ ಅನ್ನು ಬ್ರೌಸರ್ ಗೆ ನಕಲಿಸಿ ಮತ್ತು ನಿಮ್ಮನ್ನು ಟ್ವಿಟರ್ ಅಪ್ಲಿಕೇಶನ್ ದೃಢೀಕರಣ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ ಅಪ್ಲಿಕೇಶನ್ ಅನ್ನು ದೃಢೀಕರಿಸಿ ಮತ್ತು ಪಿನ್ ಅನ್ನು ಹಿಡಿದುಕೊಳ್ಳಿ ಅದನ್ನು ಟರ್ಮಿನಲ್ ನಲ್ಲಿ ನಕಲಿಸಿ ಅಂಟಿಸಿ ಮತ್ತು ನಿಮ್ಮ ಪ್ರಾರಂಭವು ಪೂರ್ಣಗೊಳ್ಳುತ್ತದೆ ಮುಂದೆ ಇದು ನಿಮ್ಮ ಟ್ವಿಟರ್ ಖಾತೆಯನ್ನು ಅನುಸರಿಸುವವರ ಐಡಿ ಗಳನ್ನು ಪ್ರಕ್ರಿಯೆಗೊಳಿಸಲು ಪ್ರಾರಂಭಿಸುತ್ತದೆ ಈಗ ನಿಮ್ಮ ಟ್ವಿಟರ್ ಖಾತೆಯ ಸ್ನೇಹಿತರ ಮಾಹಿತಿಯನ್ನು ನಾವು ಸಂಗ್ರಹಿಸುತ್ತೇವೆ ಅದನ್ನು ಮಾಡಲು ಪೈಥಾನ್ ಟವೆಕಲ್ ಫೆಚ್ಚ್ ಒಂದು ಬಳಕೆದಾರ ಹೆಸರಿನ ಜೊತೆ ಕಮಾಂಡ್ ಮಾಡಿ ಇದು ನಿಮ್ಮ ಸ್ವಂತ ಅನುಯಾಯಿ ಅನುಯಾಯಿಗಳ ಪಟ್ಟಿಯನ್ನು ಪಡೆಯಲು ಪ್ರಾರಂಭಿಸುತ್ತದೆ ಮುಂದೆ ನಾವು ಅನುಯಾಯಿಗಳು ಮತ್ತು ಅವರ ಅನುಯಾಯಿಗಳ ನಡುವೆ ಅಂಚುಗಳನ್ನು ನಿರ್ಮಿಸಲು ಬಯಸುತ್ತೇವೆ ಅದನ್ನು ಮಾಡಲು ನಾವು ಬಳಕೆದಾರರ ಹೆಸರಿನ ನಂತರ ಪೈಥಾನ್ ಟವೆಕಲ್ ಎಡ್ಜ್ಲಿಸ್ಟ್ ಕಮಾಂಡ್ ಅನ್ನು ಚಲಾಯಿಸುತ್ತೇವೆ ಈ ಕಮಾಂಡ್ ನಿಮ್ಮ ಅನುಯಾಯಿಗಳು ಮತ್ತು ಅವರ ಅನುಯಾಯಿಗಳ ನಡುವೆ ಅಂಚುಗಳನ್ನು ರಚಿಸುತ್ತದೆ ಚಿಂತಿಸಬೇಡಿ ಐ ಗ್ರಾಫ್ ಹೆಸರಿನ ಮಾಡ್ಯೂಲ್ ಇಲ್ಲ ಎಂದು ಹೇಳುವ ಅಧಿಸೂಚನೆಯನ್ನು ನೀವು ಪಡೆದರೆ ನೀವು ಮಡಿಚೋಲೆನಲ್ಲಿ ಕಡತಗಳನ್ನು ಪಟ್ಟಿ ಮಾಡಬಹುದು ಮತ್ತು ನಿಮ್ಮ ಹೆಸರಿನ ಕಡತವನ್ನು ಹೆಸರು ವಿಸ್ತರಣೆ ಜಿ ಎಂ ಎಲ್ ನೋಡಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಅನುಯಾಯಿಗಳು ಮತ್ತು ಅವರ ಅನುಯಾಯಿಗಳ ಮಾಹಿತಿಯನ್ನು ಒಳಗೊಂಡಿರುವ ಕಡತ ಆಗಿದೆ ಮತ್ತು ಟ್ವಿಟರ್ ಅ೦ಕಿ ಸ೦ಖ್ಯೆ ಮಾಹಿತಿ ನೆಟ್ವರ್ಕ್ ರೇಖಾ ನಕ್ಷೆ ಅನ್ನು ರಚಿಸಲು ನಾವು ಗೆಫಿ ಟೂಲ್ ಅನ್ನು ಬಳಸುತ್ತೇವೆ ನಾವು ರೇಖಾ ನಕ್ಷೆ ದೃಶ್ಯೀಕರಣಕ್ಕೆ ತೆರಳುವ ಮೊದಲು ಸಾಮಾಜಿಕ ನೆಟ್ವರ್ಕ್ ವಿಶ್ಲೇಷಣೆಯ ಮೂಲಭೂತ ಅಂಶಗಳನ್ನು ಮೊದಲು ನೋಡೋಣ ಸಾಮಾನ್ಯವಾಗಿ ಬಳಸುವ ಎಸ್ ಎನ್ ಎ ಮೆಟ್ರಿಕ್ ಡಿಗ್ರಿ ನಿರ್ದೇಶನದ ರೇಖಾ ನಕ್ಷೆನಲ್ಲಿ ಡಿಗ್ರಿ ಯು ನೋಡ್ ಅನ್ನು ಪ್ರವೇಶಿಸುವ ಅಂಚುಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಈ ಉದಾಹರಣೆಯಲ್ಲಿ ನೋಡ್ ಎರಡಕ್ಕೆ ಅಂಚುಗಳು ನೋಡ್ ಒಂದರಿಂದ ಅದನ್ನು ಪ್ರವೇಶಿಸುತ್ತವೆ ಮತ್ತು ಅದರಿಂದಲೇ ಸ್ವಯಂ ಲೂಪ್ ಇದೆ ಆದ್ದರಿಂದ ಇದು ಡಿಗ್ರಿ ಯಲ್ಲಿ ಎರಡು ಔಟ್ ಡಿಗ್ರಿ ಯು ಈ ಉದಾಹರಣೆಯಲ್ಲಿ ನೋಡ್ ನಿಂದ ಹೊರಡುವ ಅಂಚುಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಅಂಚುಗಳು ನೋಡ್ ಎರಡರಿಂದ ನಾಲ್ಕು ಮತ್ತು ನೋಡ್ ಎರಡರಿಂದ ಐದು ದೂರ ಹೋಗುತ್ತವೆ ನೋಡ್ ಎರಡು ಸಹ ಸ್ವಯಂ ಲೂಪ್ ಅನ್ನು ಹೊಂದಿದೆ ಆದ್ದರಿಂದ ನೋಡ್ ಎರಡರ ಔಟ್ ಡಿಗ್ರಿ ಮೂರು ರೇಖಾ ನಕ್ಷೆಯ ಒಟ್ಟು ಡಿಗ್ರಿ ಯನ್ನು ಇನ್ ಡಿಗ್ರಿ ಮತ್ತು ಔಟ್ ಡಿಗ್ರಿ ಯನ್ನು ಕೂಡಿಸಿ ಲೆಕ್ಕ ಹಾಕಲಾಗುತ್ತದೆ ಇತರ ಉಪಯುಕ್ತ ಎಸ್ ಎನ್ ಎ ಮೆಟ್ರಿಕ್ ಗಳಲ್ಲಿ ಒಂದು ಕೇಂದ್ರೀಯತೆಯಾಗಿದ್ದು ಅದು ಅತ್ಯಂತ ಕೇಂದ್ರೀಯ ಅಥವಾ ಪ್ರಮುಖವಾದ ನೋಡ್ ಎಂಬುದನ್ನು ಕಂಡುಹಿಡಿಯುತ್ತದೆ ಕೇಂದ್ರೀಯತೆಯನ್ನು ವ್ಯಾಖ್ಯಾನಿಸಲು ವಿವಿಧ ಮಾರ್ಗಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಡಿಗ್ರಿ ಕೇಂದ್ರೀಯತೆಯು ಡಿಗ್ರಿ ಯಲ್ಲಿ ಅತ್ಯಧಿಕವಾದ ನೋಡ್ ಅನ್ನು ಕಂಡುಕೊಳ್ಳುತ್ತದೆ ಇದು ಅತ್ಯಂತ ಪ್ರಭಾವಶಾಲಿ ನೋಡ್ ಅಥವಾ ಟ್ವಿಟರ್ ಅನುಯಾಯಿಗಳ ರೇಖಾ ನಕ್ಷೆಯ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿರುವ ಬಳಕೆದಾರರನ್ನು ಸೂಚಿಸುತ್ತದೆ ಔಟ್ ಡಿಗ್ರಿ ಕೇಂದ್ರೀಯತೆಯು ಯಾವುದರ ಔಟ್ ಡಿಗ್ರಿ ಅತ್ಯುನ್ನತವಾಗಿದೆ ಅದರ ನೋಡ್ ಅನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಕೇಂದ್ರೀಯತೆಯನ್ನು ಅಳೆಯುವ ಇತರ ವಿಧಾನಗಳೆಂದರೆ ನಡುವೆ ಮತ್ತು ನಿಕಟತೆ ಬಿಟ್ವೀನೆಸ್ ಸೆಂಟ್ರಲಿಟಿ ಯು ಆ ನೋಡ್ ಮೂಲಕ ಹಾದುಹೋಗುವ ಎಲ್ಲಾ ಶೃಂಗಗಳಿಂದ ಇತರ ಎಲ್ಲದಕ್ಕೂ ಕಡಿಮೆ ಮಾರ್ಗಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ನಿಕಟತೆಯ ಕೇಂದ್ರೀಯತೆಯು ಇತರ ಎಲ್ಲಾ ನೋಡ್ ಗಳಿಂದ ಕಡಿಮೆ ಒಟ್ಟು ದೂರವನ್ನು ಹೊಂದಿರುವ ನೋಡ್ ಅನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ರೇಖಾನಕ್ಷೆಯಲ್ಲಿ ಸಮುದಾಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಸಮುದಾಯವು ಒಂದೇ ರೀತಿಯ ಅಥವಾ ಬಲವಾಗಿ ಕನೆಕ್ಟಿವ್ ನೋಡ್ ಗಳ ಗುಂಪಾಗಿದೆ ಸಮುದಾಯದ ಬಲವನ್ನು ವ್ಯಾಖ್ಯಾನಿಸುವ ಅಳತೆಯು ಮಾಡ್ಯುಲಾರಿಟಿ ಯಾಗಿದೆ ಅಂದರೆ ನಿರ್ದಿಷ್ಟ ಗುಂಪಿನೊಳಗೆ ಬರುವ ಅಂಚುಗಳ ಭಾಗವಾಗಿದೆ ಈಗ ನಾವು ರೇಖಾನಕ್ಷೆ ದೃಶ್ಯೀಕರಣಕ್ಕಾಗಿ ಗೆಫಿ ಎಂಬ ಸಾಧನವನ್ನು ನೋಡುತ್ತೇವೆ ಈಗ ಗೆಫಿ ಡಾಟ್ ಓ ರ್ ಜಿ ಗೆ ಹೋಗಿ ಮತ್ತು ನೀವು ಬಳಸುತ್ತಿರುವ ಆಪರೇಟಿಂಗ್ ಸಿಸ್ಟಮ್ಗಾಗಿ ಗೆಫಿ ಸ್ಥಾಪಕವನ್ನು ಡೌನ್ಲೋಡ್ ಮಾಡಿ ನಾನು ಈಗಾಗಲೇ ನನ್ನ ಗಣಕದಲ್ಲಿ ಗೆಫಿ ಅನ್ನು ಡೌನ್ಲೋಡ್ ಮಾಡಿದ್ದೇನೆ ಮತ್ತು ಸ್ಥಾಪಿಸಿದ್ದೇನೆ ಗೆಫಿ ಅನ್ನು ಪ್ರಾರಂಭಿಸಿ ಮತ್ತು ನೀವು ಹಿಂದೆ ರಚಿಸಿದ ಗ್ರಾಫ್ ಎಂ ಎಲ್ ಫೈಲ್ ಅನ್ನು ತೆರೆಯಿರಿ ಇದು ನೋಡ್ ಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಯನ್ನು ಹೊಂದಿರುವ ರೇಖಾನಕ್ಷೆಯ ಕೆಲವು ಅಂಕಿಅಂಶಗಳನ್ನು ತೋರಿಸುತ್ತದೆ ಸರಿ ಕ್ಲಿಕ್ ಮಾಡಿ ಮತ್ತು ಶೀಘ್ರದಲ್ಲೇ ನಿಮ್ಮ ರೇಖಾನಕ್ಷೆ ಲೋಡ್ ಆಗುತ್ತದೆ ನೀವು ಏನನ್ನೂ ನೋಡದಿದ್ದರೆ ಅವಲೋಕನದ ಮೇಲೆ ಕ್ಲಿಕ್ ಮಾಡಿ ಮತ್ತು ರೇಖಾನಕ್ಷೆ ಪ್ರಾರಂಭಿಸುತ್ತದೆ ನಿಮ್ಮ ರೇಖಾನಕ್ಷೆ ತುಂಬಾ ದಟ್ಟವಾಗಿದ್ದರೆ ನೀವು ರೇಖಾನಕ್ಷೆಯ ವಿನ್ಯಾಸವನ್ನು ಬದಲಾಯಿಸಬಹುದು ಎಡ ಫಲಕದಿಂದ ಡ್ರಾಪ್ ಡೌನ್ ಮೆನು ವಿನ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿಭಿನ್ನ ವಿನ್ಯಾಸವನ್ನು ಆಯ್ಕೆಮಾಡಿ ನಾವು ರೇಯ್ನ್ ಗೋಲ್ಡ್ ಅಲ್ಗಾರಿದಮ್ ಅನ್ನು ಆಯ್ಕೆ ಮಾಡೋಣ ಮತ್ತು ಅದನ್ನು ರನ್ ಮಾಡೋಣ ಸ್ವಲ್ಪ ಸಮಯದ ನಂತರ ನೀವು ಅದನ್ನು ನಿಲ್ಲಿಸಬಹುದು ಈಗ ಈ ರೇಖಾನಕ್ಷೆ ಅನ್ನು ಸುಂದರವಾಗಿ ಕಾಣುವಂತೆ ಕಸ್ಟಮೈಸ್ ಮಾಡೋಣ ಅದನ್ನು ಮಾಡುವ ಮೊದಲು ನಿಮ್ಮ ಬಲಭಾಗದಲ್ಲಿ ನೀವು ಸಾಕಷ್ಟು ನೆಟ್ವರ್ಕ್ ಅಂಕಿಅಂಶಗಳನ್ನು ನೋಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಗಮನಿಸಿ ಉದಾಹರಣೆಗೆ ಸರಾಸರಿ ಡಿಗ್ರಿ ಸರಾಸರಿ ತೂಕದ ಡಿಗ್ರಿ ನೆಟ್ವರ್ಕ್ ವ್ಯಾಸ ಇತ್ಯಾದಿ ವರದಿಗಳನ್ನು ರಚಿಸಲು ನೀವು ರನ್ ಅನ್ನು ಕ್ಲಿಕ್ ಮಾಡಬಹುದು ಉದಾಹರಣೆಗೆ ಇದು ನನ್ನ ಟ್ವಿಟರ್ ಅನುಯಾಯಿಗಳ ರೇಖಾನಕ್ಷೆಯ ಡಿಗ್ರಿ ವಿತರಣೆಯಾಗಿದೆ ನೀವು ಇದೇ ರೀತಿಯ ಅಂಕಿಅಂಶಗಳನ್ನು ರಚಿಸಬಹುದು ನಮ್ಮ ಟ್ವಿಟರ್ ಅನುಯಾಯಿ ರೇಖಾನಕ್ಷೆಯಲ್ಲಿ ಸಮುದಾಯಗಳ ಸಂಖ್ಯೆಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಮಾಡ್ಯುಲಾರಿಟಿ ಯನ್ನು ಸಹ ರನ್ ಮಾಡುತ್ತೇವೆ ಮುಂದೆ ನಾವು ಈ ರೇಖಾನಕ್ಷೆ ಅನ್ನು ಕಸ್ಟಮೈಸ್ ಮಾಡೋಣ ನೋಡ್ ಗಳು ನಮ್ಮ ಅನುಯಾಯಿಗಳು ಆದರೆ ಅವುಗಳ ಗುರುತುಗಳನ್ನು ನೋಡಲು ನಮಗೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಗುರುತುಗಳನ್ನು ರಚಿಸಲು ಟಿ t ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ ಗಳು ಮತ್ತು ಅಂಚುಗಳ ಬಣ್ಣವನ್ನು ಕಸ್ಟಮೈಸ್ ಮಾಡಬಹುದು ಎಡ ಫಲಕದಲ್ಲಿ ಬಣ್ಣದ ಪ್ಯಾಲೆಟ್ ಅನ್ನು ಆಯ್ಕೆ ಮಾಡಿ ನೋಡ್ಗಳನ್ನು ಆಯ್ಕೆ ಮಾಡಿ ಗುಣಲಕ್ಷಣಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಮಾಡ್ಯುಲಾರಿಟಿ ವರ್ಗವನ್ನು ಆಯ್ಕೆಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ ಗಳ ಗಾತ್ರವನ್ನು ಸಹ ಕಸ್ಟಮೈಸ್ ಮಾಡಬಹುದು ಗಾತ್ರದ ಪ್ಯಾಲೆಟ್ ನೋಡ್ ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಗುಣಲಕ್ಷಣಗಳನ್ನು ಕ್ಲಿಕ್ ಮಾಡಿ ಮತ್ತು ಗುಣಲಕ್ಷಣವನ್ನು ಆಯ್ಕೆಮಾಡಿ ನಾವು ಡಿಗ್ರಿ ಯಲ್ಲಿ ಆಯ್ಕೆ ಮಾಡೋಣ ಇದರಿಂದ ರೇಖಾನಕ್ಷೆಯಲ್ಲಿ ಯಾವ ಪ್ರಮುಖ ನೋಡ್ ಗಳು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೋಡ್ ಗಳ ಬಣ್ಣ ಮತ್ತು ಗಾತ್ರವನ್ನು ಬದಲಾಯಿಸುತ್ತದೆ ನೀವು ಸಮೀಪೀಕರಣ ಮಾಡಬಹುದು ಮತ್ತು ನಿಮ್ಮ ರೇಖಾನಕ್ಷೆಯಲ್ಲಿನ ಪ್ರಮುಖ ನೋಡ್ ಗಳು ಮತ್ತು ಅವು ಸೇರಿರುವ ಸಮುದಾಯಗಳ ಪ್ರಕಾರ ವಿವಿಧ ಬಣ್ಣಗಳು ಯಾವುವು ಎಂಬುದನ್ನು ನೋಡಬಹುದು ಅಂಚುಗಳ ನೋಟವನ್ನು ಬದಲಾಯಿಸುವ ಮೂಲಕ ನಾವು ಈ ರೇಖಾನಕ್ಷೆ ಅನ್ನು ಮತ್ತಷ್ಟು ಕಸ್ಟಮೈಸ್ ಮಾಡಬಹುದು ನಾವು ಪೂರ್ವವೀಕ್ಷಣೆಗೆ ಹೋಗೋಣ ಒಂದು ವೇಳೆ ಇಲ್ಲಿ ನೀವು ಯಾವುದೇ ವಿಂಡೋ ಟ್ಯಾಬ್ ಅನ್ನು ನೋಡದಿದ್ದರೆ ಮತ್ತು ಪೂರ್ವವೀಕ್ಷಣೆ ಸಂಯೋಜನೆಗಳ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ವಿಂಡೋದ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೂರ್ವವೀಕ್ಷಣೆ ಕ್ಲಿಕ್ ಮಾಡಿ ಈಗ ಪೂರ್ವನಿಗದಿಗಳಿಂದ ಡೀಫಾಲ್ಟ್ ಕರ್ವ್ ಅನ್ನು ಆಯ್ಕೆ ಮಾಡಿ ಮತ್ತು ರಿಫ್ರೆಶ್ ಒತ್ತಿರಿ ಇದು ಅಂಚುಗಳನ್ನು ನೇರವಾಗಿಸುವ ಬದಲು ಬಾಗಿಸುವಂತೆ ಮಾಡುತ್ತದೆ ಈಗ ನೀವು ಈ ರೇಖಾನಕ್ಷೆ ಅನ್ನು ಎಡ ಫಲಕದಿಂದ ರಫ್ತು ಮಾಡುವ ಮೂಲಕ ಮತ್ತು ರಫ್ತು ಕ್ಲಿಕ್ ಮಾಡುವ ಮೂಲಕ ಎಸ್ ವಿ ಜಿ ಪಿಡಿಎಫ್ ಅಥವಾ ಪಿ ಯೆನ್ ಜಿ ಸ್ವರೂಪದಲ್ಲಿ ಉಳಿಸಬಹುದು ಅ೦ಕಿ ಸ೦ಖ್ಯೆ ಮಾಹಿತಿ ಪ್ರಯೋಗಾಲಯಕ್ಕೆ ಹೋಗುವ ಮೂಲಕ ಈ ರೇಖಾ ನಕ್ಷೆ ಅನ್ನು ರಚಿಸಲು ಬಳಸಲಾಗುವ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ನೀವು ಬ್ರೌಸ್ ಮಾಡಬಹುದು ಅ೦ಕಿ ಸ೦ಖ್ಯೆ ಮಾಹಿತಿ ಪ್ರಯೋಗಾಲಯದ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ಇದು ನಿಮಗೆ ನೋಡ್ ಗಳು ಅಂಚುಗಳು ಮತ್ತು ಅವುಗಳ ನಡುವಿನ ಸಂಬಂಧಗಳ ಪಟ್ಟಿಯನ್ನು ತೋರಿಸುತ್ತದೆ ಎರಡು ಟ್ಯಾಬ್ ಗಳು ನೋಡ್ ಗಳು ಮತ್ತು ಅಂಚುಗಳು ಇರುತ್ತವೆ ನೋಡ್ ಗಳ ಟ್ಯಾಬ್ ನೋಡ್ ಗಳ ಬಗ್ಗೆ ಮಾಹಿತಿಯನ್ನು ಪಟ್ಟಿ ಮಾಡುತ್ತದೆ ಮತ್ತು ನಾವು ಜಿಎಂಎಲ್ ಫೈಲ್ ನಲ್ಲಿ ಸಂಗ್ರಹಿಸಿದ ಮೂಲ ಗುರಿ ಮಾಹಿತಿಯನ್ನು ಅಂಚುಗಳ ಟ್ಯಾಬ್ ಪಟ್ಟಿ ಮಾಡುತ್ತದೆ ಈಗ ಸಾಮಾಜಿಕ ಮಾಧ್ಯಮ ಅ೦ಕಿ ಸ೦ಖ್ಯೆ ಮಾಹಿತಿಯಿಂದ ನೆಟ್ವರ್ಕ್ ರೇಖಾ ನಕ್ಷೆ ಅನ್ನು ಹೇಗೆ ರಚಿಸುವುದು ಎಂದು ನಮಗೆ ತಿಳಿದಿದೆ